ಒಬ್ಜೆಕ್ಟ್ ಓರಿಯಂಟೆಡ್ ವಿಶ್ಲೇಷಣೆ ಮತ್ತು ವಿನ್ಯಾಸದ ಮಾಡ್ಯೂಲ್ 5 ಗೆ ಸುಸ್ವಾಗತ ಇಲ್ಲಿ ನಾನು ನಿರ್ದಿಷ್ಟ ಉದ್ದೇಶಗಳು ಪ್ರವೇಶಿಸುವ ಮೊದಲು ಒಬ್ಜೆಕ್ಟ್ ಓರಿಯಂಟೆಡ್ ವ್ಯವಸ್ಥೆಗಳನ್ನು ವಿನ್ಯಾಸಗೊಳಿಸುವ ವಿಶಾಲ ವಿಧಾನ ಹೇಗಿರಬೇಕು ಎಂದು ನಾವು ಮುಖ್ಯವಾಗಿ ಮಾತನಾಡುತ್ತೇವೆ ಕೋರ್ಸ್ ನಲ್ಲಿ ನಾವು ಇಲ್ಲಿಯವರೆಗೆ ಚರ್ಚಿಸಿದ ಪ್ರಮುಖ ಅಂಶಗಳನ್ನು ಶೀಘ್ರವಾಗಿ ಮರುಸೃಷ್ಟಿಸೋಣ ಆರಂಭದಲ್ಲಿ ನಾವು ಸಾಫ್ಟ್ವೇರ್ ಪ್ರಾಜೆಕ್ಟ್ ಗಳು ಏಕೆ ವಿಫಲವಾಗಿದೆ ಮತ್ತು ಸಾಫ್ಟ್ವೇರ್ ಅಭಿವೃದ್ಧಿ ಅಥವಾ ಸಾಫ್ಟ್ವೇರ್ ಪ್ರಾಜೆಕ್ಟ್ ಗಳು ಅಂತರ್ಗತವಾಗಿ ಕಾಂಪ್ಲೆಕ್ಸ್ ಆಗಿವೆ ಎ೦ದು ಗುರುತಿಸಿದ ಬಗ್ಗೆ ಮಾತನಾಡಿದೆವು ಮತ್ತು ಸಮಸ್ಯೆ ಡೊಮೇನ್ ಅಭಿವೃದ್ಧಿ ಪ್ರಕ್ರಿಯೆಯನ್ನು ನಿರ್ವಹಿಸುವ ಅಭಿವೃದ್ಧಿ ಪ್ರಕ್ರಿಯೆಯ ತೊಂದರೆ ನಮ್ಯತೆಯಿಂದ ಉಂಟಾಗುವ ತೊಂದರೆಗಳು ಮತ್ತು ಸಾಫ್ಟ್ವೇರ್ ವ್ಯವಸ್ಥೆಗಳಾದ ಪ್ರತ್ಯೇಕ ವ್ಯವಸ್ಥೆಗಳ ರಚನೆಯಿಂದ ಉಂಟಾಗುವ ತೊಂದರೆಗಳು ಇವುಗಳು ಕಾಂಪ್ಲೆಕ್ಸಿಟಿ ಯ 4 ಪ್ರಾಥಮಿಕ ಅಂಶಗಳಾಗಿವೆ ನಂತರ ನಾವು ವಿಭಿನ್ನ ಕಾಂಪ್ಲೆಕ್ಸ್ ವ್ಯವಸ್ಥೆಗಳನ್ನು ಅಧ್ಯಯನ ಮಾಡಲು ಪ್ರಯತ್ನಿಸುತ್ತೇವೆ ನೈಸರ್ಗಿಕ ಮಾನವ ನಿರ್ಮಿತ ಸಾಮಾಜಿಕ ಮತ್ತು ಹೀಗೆ ವಿಭಿನ್ನ ಕಾಂಪ್ಲೆಕ್ಸ್ ವ್ಯವಸ್ಥೆಗಳ ನಡುವೆ ಸಮಾನತೆ ಇದೆಯೇ ಎಂದು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಿದ್ದೇವೆ ಮತ್ತು ನಾವು ಕ್ರಮಾನುಗತ ರಚನೆಯಿಂದ ಪ್ರಾರಂಭವಾಗುವ ಕಾಂಪ್ಲೆಕ್ಸ್ ವ್ಯವಸ್ಥೆಗಳಿಗೆ 5 ವಿಭಿನ್ನ ಗುಣಲಕ್ಷಣಗಳನ್ನು ಗುರುತಿಸಿದ್ದೇವೆ ರಿಲೇಟಿವ್ ಪ್ರಿಮಿಟಿವ್ ಗಳು ಅಥವಾ ಮೂಲ ಬಿಲ್ಡಿಂಗ್ ಬ್ಲಾಕ್ ಗಳು ಸೆಪರೇಷನ್ ಆಫ್ ಕನ್ಸರ್ನ್ಸ್ ಸಾಮಾನ್ಯ ಪ್ಯಾಟರ್ನ್ ಗಳು ಮತ್ತು ಸ್ಟೇಬಲ್ ಇಂಟರ್ಮೀಡಿಯೇಟ್ ಫಾರಂ ಇದರೊಂದಿಗೆ ನಾವು ಕಾಂಪ್ಲೆಕ್ಸಿಟಿ ಯನ್ನು ಹೇಗೆ ನಿಭಾಯಿಸಬಹುದು ಎಂಬುದರ ಕುರಿತು ನಾವು ಕೊನೆಯ ಮಾಡ್ಯೂಲ್ ನಲ್ಲಿ ಚರ್ಚಿಸಿದ್ದೇವೆ ಮತ್ತು ಕಾಂಪ್ಲೆಕ್ಸ್ ಸಾಫ್ಟ್ವೇರ್ ನ ವಿನ್ಯಾಸ ಅಭಿವೃದ್ಧಿ ಪ್ರಕ್ರಿಯೆಯ ಕಾಂಪ್ಲೆಕ್ಸಿಟಿ ಯನ್ನು ನಾವು ಗಮನಿಸುತ್ತೇವೆ ವ್ಯವಸ್ಥೆಯನ್ನು ಸಂಘಟಿತ ವಿಧಾನದ ಪ್ರಕಾರ ವಿಂಗಡಿಸಬಹುದು ಇದನ್ನು ಪ್ರಾಥಮಿಕವಾಗಿ ಅಂಗೀಕೃತವಾಗಿದೆ ಒಬ್ಜೆಕ್ಟ್ ಮತ್ತು ಕ್ಲಾಸ್ ಶ್ರೇಣಿಯನ್ನು ಒಳಗೊಂಡಿರುವ ರೂಪ ಕಾಂಪ್ಲೆಕ್ಸ್ ವ್ಯವಸ್ಥೆಯ ಪ್ರಾತಿನಿಧ್ಯದ 2 ಆರ್ಥೋಗೋನಲ್ ಆಯಾಮಗಳು ಮತ್ತು ಕಾಂಪ್ಲೆಕ್ಸ್ ವ್ಯವಸ್ಥೆಗಳ 5 ಮೂಲ ಗುಣಲಕ್ಷಣಗಳು ಆಗಿವೆ ಅದೇ ಸಮಯದಲ್ಲಿ ಸೀಮಿತ ಮಾನವ ಸಾಮರ್ಥ್ಯದಿಂದ ಉಂಟಾಗುವ ಅಸ್ತವ್ಯಸ್ತವಾಗಿರುವ ಕಾಂಪ್ಲೆಕ್ಸಿಟಿ ಯು ಒಂದು ನಿರ್ದಿಷ್ಟ ಸಮಯದಲ್ಲಿ ಸೀಮಿತ ಸಂಖ್ಯೆಯ ಮಾಹಿತಿಯನ್ನು ನಿಭಾಯಿಸಲು ಇದೆ ಆದ್ದರಿಂದ ಪ್ರಸ್ತುತ ಮಾಡ್ಯೂಲ್ ನಲ್ಲಿ ಈ ಎಲ್ಲವನ್ನು ಹೊಂದಿದ್ದು ನಾವು ಕೆಲವು ಕಾಂಪ್ಲೆಕ್ಸ್ ವ್ಯವಸ್ಥೆಗಳ ಮೂಲಭೂತ ವಿನ್ಯಾಸದ ತಂತ್ರಗಳ ಬಗ್ಗೆ ಚರ್ಚಿಸಲು ಬಯಸುತ್ತೇವೆ ವಿನ್ಯಾಸದ ಬಗ್ಗೆ ನಮ್ಮ ತಿಳುವಳಿಕೆ ಮತ್ತು ಒಂದು ಮಾಡೆಲ್ ಏನು ಎಂದು ನಾವು ವ್ಯಾಖ್ಯಾನಿಸುತ್ತೇವೆ ಔಟ್ ಲೈನ್ ಪ್ರಾಥಮಿಕವಾಗಿ ಇಡೀ ವಿನ್ಯಾಸ ಪ್ರಕ್ರಿಯೆಯನ್ನು ಪ್ರತಿನಿದಿಸುವ ವಿಭಜನೆ ಅಬ್ಸ್ಟ್ರಾಕ್ಷನ್ ಮತ್ತು ಕ್ರಮಾನುಗತ ಪಾತ್ರಗಳ ಬಗ್ಗೆ ಇರುತ್ತದೆ ಆದ್ದರಿಂದ ನಾವು ವಿಭಜನೆಯ ಪಾತ್ರವನ್ನು ವಿಶ್ಲೇಷಿಸುವುದರೊಂದಿಗೆ ಪ್ರಾರಂಭಿಸುತ್ತೇವೆ ವಿಭಜನೆಯ ರಚನೆ ಇದೆ ಎಂದು ನಾವು ನೋಡಿದ್ದೇವೆ ನಾವು ಅದನ್ನು ನೋಡಿದ ನಿದರ್ಶನಗಳಿಂದ ವ್ಯವಸ್ಥೆಯ ವಿಭಜನೆಯು ಅನೇಕ ಸಂಖ್ಯೆಯಲ್ಲಿ ಕಂಡುಬರುತ್ತದೆ ಈಗ ಈ ವಿಭಜನೆಯನ್ನು ಮಾಡುವ ಬಗ್ಗೆ ಎಂದು ನಾವು ನಿಜವಾಗಿಯೂ ತನಿಖೆ ಮಾಡಲು ಬಯಸುತ್ತೇವೆ ಮತ್ತು ಇದಕ್ಕಾಗಿ ಮುಖ್ಯವಾಗಿ 2 ವಿಧಾನಗಳಿವೆ ಅವು ಸಾಫ್ಟ್ವೇರ್ ಅಭಿವೃದ್ಧಿ ಅಭ್ಯಾಸವಾದ ಕಳೆದ 50 60 ವರ್ಷಗಳಲ್ಲಿ ಹೊರಹೊಮ್ಮಿದೆ ಎಂದು ನಾವು ಗಮನಿಸುತ್ತೇವೆ ಮೊದಲನೆಯದು ಅಲ್ಗಾರಿದಮಿಕ್ ವಿಭಜನೆಯ ವಿಧಾನ ಮತ್ತು ಎರಡನೆಯದು ಒಬ್ಜೆಕ್ಟ್ ಓರಿಯಂಟೆಡ್ ವಿಭಜನೆ ವಿಧಾನ ಆಗಿದೆ ನಾವು ಪ್ರತಿಯೊಂದನ್ನು ನೋಡೋಣ ಮತ್ತು ನಂತರ ಕೊನೆಯಲ್ಲಿ ಇತರಕ್ಕಿಂತ ಹೆಚ್ಚಿನ ಪ್ರಯೋಜನವನ್ನು ನೋಡಲು ಅವುಗಳನ್ನು ಹೋಲಿಕೆ ಮಾಡೋಣ ಆದ್ದರಿಂದ ಅಲ್ಗಾರಿದಮಿಕ್ ವಿಭಜನೆಯು ಖಂಡಿತವಾಗಿಯೂ ಅತ್ಯಂತ ಮೂಲಭೂತವಾಗಿದೆ ಇವೆಲ್ಲವೂ ಬಹಳ ಸಮಯದವರೆಗೆ ಮತ್ತು ಪ್ರಾಥಮಿಕವಾಗಿ ಟಾಪ್ ಡೌನ್ ರಚನಾತ್ಮಕ ವಿಧಾನವಾಗಿದೆ ನೀವು ಸಮಸ್ಯೆಯನ್ನು 2 ಅಥವಾ ಹೆಚ್ಚಿನ ಸಂಖ್ಯೆಗಳಾಗಿ ವಿಂಗಡಿಸಬಹುದು ಸಾಮಾನ್ಯವಾಗಿ ಹಲವಾರು ವಿಭಿನ್ನವಾಗಿರುವ ಉಪ ಸಮಸ್ಯೆಗಳು ಪ್ರಕೃತಿಯಲ್ಲಿ ಸರಳವಾದ ಮತ್ತು ಅವುಗಳ ಪರಿಹಾರಗಳು ಒಟ್ಟಾರೆಯಾಗಿ ಸಮಸ್ಯೆಯನ್ನು ಪರಿಹರಿಸಬಲ್ಲದಾಗಿರುತ್ತವೆ ಅತ್ಯಂತ ನಿರ್ದಿಷ್ಟವಾಗಿ ಹೇಳುವುದಾದರೆ ಡಿವೈಡ್ ಕಾಂಕ್ವರ್ ರೀತಿಯ ಅಡಿಯಲ್ಲಿ ನಾವು ಈ ರೀತಿಯ ವಿಧಾನವನ್ನು ಅಧ್ಯಯನ ಮಾಡಿದ್ದೇವೆ ನಾವು ಬೈನರಿ ಸರ್ಚ್ ಮತ್ತು ಮ್ಯಾಚ್ ಸಾರ್ಟ್ ಮತ್ತು ಅಂತಹ ವಿಷಯಗಳನ್ನು ಮಾಡುವಾಗ ಅಲ್ಗಾರಿದಮಿಕ್ ಮಾದರಿಗಳ ಅಧ್ಯಯನ ಮಾಡಿದ್ದೇವೆ ಆದ್ದರಿಂದ ಸಾಮಾನ್ಯವಾಗಿ ಅಲ್ಗಾರಿದಮಿಕ್ ವಿಭಜನೆಯನ್ನು ನಾವು ನೋಡುತ್ತೇವೆ ಮತ್ತು ಸಮಸ್ಯೆಯನ್ನು ಪರಿಭಾಷೆಯಲ್ಲಿ ಕೀ ಸಂಸ್ಕರಣಾ ಹಂತಗಳಾಗಿ ವಿಭಜಿಸುವುದು ಆದ್ದರಿಂದ ಅಲ್ಗಾರಿದಮಿಕ್ ವಿಭಜನೆಯಲ್ಲಿ ನೀವು ಕೀ ಸಂಸ್ಕರಣಾ ಹಂತಗಳ ವಿಷಯದಲ್ಲಿ ಸಮಸ್ಯೆಯನ್ನು ವಿಭಜಿಸುವುದು ಗಮನಿಸಬೇಕಾದ ಮುಖ್ಯ ವಿಷಯವಾಗಿದೆ ಆದ್ದರಿಂದ ಅಲ್ಗಾರಿದಮಿಕ್ ವಿಭಜನೆಯ ಅಂತರ್ಗತ ಯಾವುದು ಎಂದರೆ ನೀವು ಪ್ರಕ್ರಿಯೆಯ ಹಂತಗಳನ್ನು ಗುರುತಿಸಿ ನಂತರ ಕೀ ಸಂಸ್ಕರಣಾ ಹಂತಗಳನ್ನು ಗುರುತಿಸಿ ಮತ್ತು ಇಡೀ ಸಮಸ್ಯೆಯನ್ನು ಅದರ ದೃಷ್ಟಿಯಿಂದ ವಿಭಜಿಸಲು ಪ್ರಯತ್ನಿಸಿ ಆದ್ದರಿಂದ ಇಲ್ಲಿ ಒಂದು ಉದಾಹರಣೆ ಇದೆ ಈ ಉದಾಹರಣೆಯು ನಮ್ಮ ಪಠ್ಯ ಪುಸ್ತಕದಿಂದ ಆಯ್ಕೆ ಮಾಡಲಾಗಿದೆ ಇಲ್ಲಿ ಸಮಸ್ಯೆಯು ಫೈಲ್ ಅನ್ನು ನವೀಕರಿಸುವುದು ಆದ್ದರಿಂದ ಇದು ನಾವು ನಿಜವಾಗಿಯೂ ಪರಿಹರಿಸಲು ಬಯಸುವ ಉನ್ನತ ಮಟ್ಟದ ಸಮಸ್ಯೆಯಾಗಿದೆ ಅದನ್ನು ಮಾಡಲು ಖಂಡಿತವಾಗಿಯೂ ಫೈಲ್ ಕೆಲವು ಮಾಸ್ಟರ್ ಪ್ರದೇಶವನ್ನು ಹೊಂದಿರುತ್ತದೆ ಅಲ್ಲಿ ಫೈಲ್ ಬಗ್ಗೆ ಮಾಹಿತಿಯನ್ನು ಬರೆಯಲಾಗುತ್ತದೆ ನಂತರ ಫೈಲ್ ನ ಫಾರ್ಮ್ಯಾಟ್ ನಂತರ ಹಲವಾರು ಹೊಂದಾಣಿಕೆಯ ಮತ್ತು ನವೀಕರಣ ಕಾರ್ಯಾಚರಣೆಗಳನ್ನು ಮಾಡಬೇಕಾಗಿದೆ ನಾನು ಫೈಲ್ ಅನ್ನು ನವೀಕರಿಸುವುದನ್ನು ಬರೆಯುತ್ತಿದ್ದರೆ ಹೊಸ ಮಾಸ್ಟರ್ ಪ್ರದೇಶವನ್ನು ಹಾಕುವ ಅವಶ್ಯಕತೆಯಿದೆ ಆದ್ದರಿಂದ ಆ ಅಪ್ಡೇಟ್ ಫೈಲ್ ನ ಆಧಾರದ ಮೇಲೆ ಅಪ್ಡೇಟ್ ಫೈಲ್ ನ ಈ ಸಂಪೂರ್ಣ ಕಾರ್ಯವನ್ನು ಈ ಪದರದಲ್ಲಿ ನೀಡಲಾಗಿರುವ ಹಲವಾರು ಉಪ ಕಾರ್ಯಗಳು ಅಥವಾ ಉಪ ಗುರಿಗಳು ವಿಂಗಡಿಸಲಾಗಿದೆ ಆದ್ದರಿಂದ ಇದು ಒಂದು ಹಂತದ ವಿಭಜನೆಯಾಗಿದೆ ಕಾರ್ಯಗಳನ್ನು ವಿಭಜಿಸುವ ಮೊದಲ ಹಂತ ಇದು ನಂತರ ನೀವು ಯಾವುದನ್ನಾದರೂ ಕೇಂದ್ರೀಕರಿಸಿದರೆ ಈ ಕಾರ್ಯಗಳನ್ನು ನಿರ್ದಿಷ್ಟವಾಗಿ ಅವುಗಳು ಮಾಸ್ಟರ್ ಪ್ರದೇಶವನ್ನು ಪಡೆಯುತ್ತವೆ ಈ ಕಾರ್ಯವನ್ನು ಸಾಧಿಸಬೇಕಾಗಿದೆ ನಂತರ ಓಕೆ ಮಾಸ್ಟರ್ ಪಡೆಯಲು ಮತ್ತು ವಿಸ್ತರಿಸಲು ಇತರ ಉಪ ಕಾರ್ಯಗಳಿಗೆ ಹೋಗುವ ವಿಷಯದಲ್ಲಿ ಇದನ್ನು ಮಾಡಬಹುದು ಮತ್ತು ಅದರ ಪ್ರತಿಯೊಂದು ವಿವರವನ್ನು ಈ ನಿರ್ದಿಷ್ಟ ಸಂದರ್ಭದಲ್ಲಿ ಈ ಉಪ ಕಾರ್ಯಗಳು ಯಾವುವು ಎಂಬುದು ನೀವು ನಿರ್ದಿಷ್ಟವಾಗಿ ಅರ್ಥಮಾಡಿಕೊಳ್ಳದಿದ್ದರೆ ಅದು ನಿಜವಾಗಿಯೂ ಹೆಚ್ಚು ವಿಷಯವಲ್ಲ ಏಕೆಂದರೆ ನಾವು ವಿವರಿಸಲು ಪ್ರಯತ್ನಿಸುತ್ತಿರುವುದು ವಿಭಜನೆಯನ್ನು ಹೇಗೆ ಮಾಡಬಹುದು ಎಂಬ ವಿಶಾಲವಾದ ಕಲ್ಪನೆಯಾಗಿದೆ ಆದ್ದರಿಂದ ಈ ಇಡೀ ಟ್ರೀ ಮೇಲೆ ಮೂಲ ಮಟ್ಟ ಮತ್ತು 234 ಮತ್ತು 5 ಮಟ್ಟಗಳು ಇರುವುದನ್ನು ನೀವು ನೋಡಬಹುದು ನಾವು ಈ ಸಮಸ್ಯೆಯನ್ನು ಅಲ್ಗಾರಿದಮಿಕ್ ವಿಭಜನೆಯ ಮೂಲಕ ಪರಿಹರಿಸಲು ಪ್ರಯತ್ನಿಸುತ್ತೇವೆ ಮತ್ತು ಯಾವಾಗ ಬೇಕಾದರೂ ಅಪ್ಡೇಟ್ ಕಾರ್ಡ್ ಪಡೆಯಿರಿ ಚೆಕ್ಸಮ್ ಸೇರಿಸಿ ಇತರ ಉಪ ಕಾರ್ಯಗಳನ್ನು ಹೊಂದಿರದ ಕಾರ್ಯಗಳನ್ನು ನಾವು ಹೇಳುತ್ತೇವೆ ಇದರರ್ಥ ಅದು ಅಲ್ಗಾರಿದಮ್ ನ ದೃಷ್ಟಿಯಿಂದ ಬಹುಶಃ ನಿರ್ದಿಷ್ಟ ಕಾರ್ಯದ ದೃಷ್ಟಿಯಿಂದ ನೇರವಾಗಿ ಕಾರ್ಯಗತಗೊಳಿಸಬಹುದಾದ ಮಟ್ಟದಲ್ಲಿದೆ ಆದ್ದರಿಂದ ಸಮಸ್ಯೆಯನ್ನು ವಿಭಜಿಸಲು ಮತ್ತು ಅದನ್ನು ಪರಿಹರಿಸಲು ಪ್ರಾರಂಭಿಸಲು ಇದು ಒಂದು ಮಾರ್ಗವಾಗಿದೆ ಮತ್ತು ಈ ನಿರ್ದಿಷ್ಟ ರೀತಿಯ ಚಾರ್ಟ್ ಅನ್ನು ಸ್ಟ್ರಕ್ಚರ್ ಚಾರ್ಟ್ ಎಂದು ಕರೆಯಲಾಗುತ್ತದೆ ಏಕೆಂದರೆ ಇದು ಕಾರ್ಯಗಳನ್ನು ಹೇಗೆ ರಚಿಸಲಾಗಿದೆ ಎಂಬುದನ್ನು ತೋರಿಸುತ್ತದೆ ಮತ್ತು ಈ ನಿರ್ದಿಷ್ಟ ಸಂದರ್ಭದಲ್ಲಿ ಈ ಚಾರ್ಟ್ ಅನ್ನು ತಜ್ಞರ ಸಿಸ್ಟಮ್ ಸಾಧನದಿಂದ ರಚಿಸಲಾಗಿದೆ ಆದ್ದರಿಂದ ಅದು ಆಸಕ್ತಿದಾಯಕವಾಗಿದೆ ಏಕೆಂದರೆ ಇದರರ್ಥ ಸ್ವಲ್ಪಮಟ್ಟಿಗೆ ಯಾಂತ್ರೀಕೃತಗೊಂಡಿವೆ ಇನ್ಪುಟ್ ಡೇಟಾ ಫ್ಲೋ ಡೈಗ್ರಾಮ್ ಆಗಿತ್ತು ಈ ಚರ್ಚೆಗಳ ಅವಧಿಯಲ್ಲಿ ಡೇಟಾ ಫ್ಲೋ ಡೈಗ್ರಾಮ್ ಗಳು ಯಾವುವು ಎಂಬುದರ ಬಗ್ಗೆ ನಿಮಗೆ ಈಗ ತಿಳಿದಿಲ್ಲದಿರಬಹುದು ನಾವು ಡೇಟಾ ಫ್ಲೋ ಡೈಗ್ರಾಮ್ ಗಳ ಬಗ್ಗೆಯೂ ಮಾತನಾಡುತ್ತೇವೆ ಆದರೆ ಒಂದು ಎಕ್ಸ್ಪರ್ಟ್ ಸಿಸ್ಟಮ್ ಉಪಕರಣವು ಡೇಟಾ ಫ್ಲೋ ಡೈಗ್ರಾಮ್ ಅನ್ನು ತೆಗೆದುಕೊಳ್ಳಬಹುದು ಅದು ಡೇಟಾ ಸಿಸ್ಟಮ್ ಮೂಲಕ ಹೇಗೆ ನಡೆಯುತ್ತಿದೆ ಎಂದು ಮೂಲತಃ ಹೇಳುತ್ತದೆ ಮತ್ತು ಅಲ್ಗಾರಿದಮಿಕ್ ವಿಭಜನೆಯ ಸ್ಟ್ರಕ್ಚರ್ ಚಾರ್ಟ್ ಆಗಿ ಮಾಡುತ್ತದೆ ಆದ್ದರಿಂದ ಇದು ಸಮಸ್ಯೆಯನ್ನು ಇಲ್ಲಿ ನಿರ್ದಿಷ್ಟ ಫಾರ್ಮ್ಯಾಟ್ ಮಾಡಿದ ನವೀಕರಣದಂತಹ ವಿಭಿನ್ನ ಹಂತಗಳಾಗಿ ವಿಂಗಡಿಸಿದೆ ಅಥವಾ ಚೆಕ್ಸಮ್ ಅನ್ನು ಇಲ್ಲಿ ಸೇರಿಸಿ ಅಥವಾ ಅವುಗಳಲ್ಲಿ ಕೆಲವು ಪ್ರಾಚೀನ ಕಾರ್ಯಗಳಾಗಿವೆ ಮತ್ತು ಕೆಲವು ಇನ್ನೂ ಉಪವಿಭಾಗದ ಅಗತ್ಯವಿರುವ ಮತ್ತಷ್ಟು ಸಂಯೋಜಿತ ಕಾರ್ಯಗಳಾಗಿವೆ ಆದ್ದರಿಂದ ನೀವು ಇಡೀ ಕಾರ್ಯವನ್ನು ನೋಡುವ ಅಲ್ಗಾರಿದಮಿಕ್ ನ ವಿಭಜನೆಯ ಮೂಲ ವಿಧಾನವಾಗಿದೆ ನಾವು ಮೂಲತಃ ಸಂಸ್ಕರಣಾ ತರ್ಕದಿಂದ ಹೋಗುತ್ತಿದ್ದೇವೆ ಅವುಗಳನ್ನು ಉಪ ಕಾರ್ಯಗಳಾಗಿ ವಿಂಗಡಿಸಲು ಪ್ರಯತ್ನಿಸಿ ಉಪಕಾರ್ಯವನ್ನು ತೆಗೆದುಕೊಳ್ಳಿ ಮತ್ತು ನೀವು ನೇರವಾಗಿ ಅದನ್ನು ಮತ್ತಷ್ಟು ಸಣ್ಣ ಉಪ ಕಾರ್ಯಗಳಾಗಿ ವಿಂಗಡಿಸಲು ಪರಿಹರಿಸಬಹುದಾದ ಪ್ರಾಚೀನ ಕಾರ್ಯಗಳಿಗೆ ಪ್ರವೇಶಿಸುವವರೆಗೆ ಪ್ರಯತ್ನಿಸ ಬಹುದು ಇದಕ್ಕೆ ವ್ಯತಿರಿಕ್ತವಾಗಿ ನಾವು ಒಬ್ಜೆಕ್ಟ್ ಓರಿಯಂಟೆಡ್ ವಿಭಜನೆಯನ್ನು ಮಾಡಬಹುದು ಒಬ್ಜೆಕ್ಟ್ ಆಧಾರಿತ ವಿಭಜನೆಯಲ್ಲಿ ನಾವು ನಿರ್ದಿಷ್ಟ ಕಾರ್ಯಗಳನ್ನು ನೋಡುವುದಿಲ್ಲ ಬದಲಿಗೆ ಸಮಸ್ಯೆಯ ಡೊಮೇನ್ನ ಪ್ರಮುಖ ಅಬ್ಸ್ಟ್ರಾಕ್ಷನ್ ಗಳ ಪ್ರಕಾರ ನಾವು ವ್ಯವಸ್ಥೆಯನ್ನು ವಿಭಜಿಸಲು ಪ್ರಯತ್ನಿಸುತ್ತೇವೆ ಅಂದರೆ ನಾವು ಸಮಸ್ಯೆ ಡೊಮೇನ್ ನ ಶಬ್ದಕೋಶವನ್ನು ನೇರವಾಗಿ ನೋಡುತ್ತೇವೆ ಡೊಮೇನ್ ಏನು ಹೇಳುತ್ತಿದೆ ಫೈಲ್ ನವೀಕರಿಸುವುದು ಅಂದರೆ ಮೂಲ ಪರಿಕಲ್ಪನೆಗಳು ಯಾವುವು ಮೂಲ ಘಟಕಗಳು ಯಾವುವು ಸಮಸ್ಯೆಯ ಮೂಲ ಏಜೆಂಟ್ ಗಳ ಬಗ್ಗೆ ಮಾತನಾಡುತ್ತೇವೆ ಮತ್ತು ನಾವು ಆ ಪ್ರಮುಖ ಪರಿಕಲ್ಪನೆಗಳ ವಿಷಯದಲ್ಲಿ ವ್ಯವಸ್ಥೆಯನ್ನು ವಿಭಜಿಸಲು ಪ್ರಯತ್ನಿಸುತ್ತೇವೆ ಪ್ರಮುಖ ವಿಚಾರಗಳನ್ನು ನಾವು ಇಲ್ಲಿ ಪ್ರಮುಖ ಅಬ್ಸ್ಟ್ರಾಕ್ಷನ್ ಎಂದು ಉಲ್ಲೇಖಿಸಲಾಗುತ್ತದೆ ಮತ್ತು ನಂತರ ಸಮಸ್ಯೆಯನ್ನು ರೂಪಿಸಲು ಮತ್ತು ಪರಿಹರಿಸಲು ಪ್ರಯತ್ನಿಸುತ್ತೇವೆ ಆದ್ದರಿಂದ ಈ ವಿಧಾನವು ಅಲ್ಗಾರಿದಮಿಕ್ ವಿಧಾನಕ್ಕಿಂತ ಸಾಕಷ್ಟು ಭಿನ್ನವಾಗಿದೆ ಆದ್ದರಿಂದ ನವೀಕರಣ ಪ್ರಾತಿನಿಧ್ಯದ ಅದೇ ಸಮಸ್ಯೆಗೆ ಇಲ್ಲಿ ನಾವು ಮೂಲತಃ ಸಮಸ್ಯೆಯನ್ನು ವಿಭಿನ್ನ ಸಂಖ್ಯೆಯಲ್ಲಿ ಏಜೆಂಟ್ ಗಳಾಗಿ ವಿಂಗಡಿಸುತ್ತೇವೆ ನಾವು ಹೇಳುವುದು ಮಾಸ್ಟರ್ ಫೈಲ್ ಸ್ವಾಭಾವಿಕವಾಗಿ ಅದನ್ನು ಇತರ ಫೈಲ್ ಗಳಿಗೆ ಏನಾಗುತ್ತಿದೆ ಎಂಬುದನ್ನು ಗಮನದಲ್ಲಿರಿಸಿಕೊಳ್ಳಬೇಕು ಇದು ನವೀಕರಣಗಳ ಫೈಲ್ ಇದು ಕಾರ್ಡ್ ಗೆ ನವೀಕರಣ ಚೆಕ್ಸಮ್ ಮತ್ತು ಹೀಗೆ ಅವುಗಳಲ್ಲಿ ಪ್ರತಿಯೊಂದೂ ಒಂದು ಪ್ರಮುಖ ಪರಿಕಲ್ಪನೆಯಾಗಿದೆ ಒಟ್ಟಾರೆಯಾಗಿ ಒಂದು ಸಮಸ್ಯೆ ಡೊಮೇನ್ ನಲ್ಲಿ ಪ್ರಮುಖ ಅಬ್ಸ್ಟ್ರಾಕ್ಷನ್ ಯಾಗಿದೆ ಮತ್ತು ನೀವು ಬಾಣಗಳನ್ನು ನೋಡಿದರೆ ಈ ಬಾಣಗಳು ನವೀಕರಣಗಳ ಫೈಲ್ ಮಾಸ್ಟರ್ ಆಗಿರುವ ಈ ಕಾರ್ಯಾಚರಣೆಯನ್ನು ಬೆಂಬಲಿಸುವ ಒಬ್ಜೆಕ್ಟ್ ಆಗಿದೆ ಎಂದರ್ಥ ನವೀಕರಣ ಒಬ್ಜೆಕ್ಟ್ ಗಳ ಈ ಫೈಲ್ ನಲ್ಲಿ ಫೈಲ್ ಫಾರ್ಮ್ಯಾಟ್ ಮಾಡಿದ ನವೀಕರಣವನ್ನು ಪಡೆಯಬಹುದು ಅಥವಾ ಮಾಸ್ಟರ್ ಫೈಲ್ ಪಡೆಯಲು ಆಹ್ವಾನಿಸಬಹುದು ಮಾಸ್ಟರ್ ರೆಕಾರ್ಡ್ ಒಬ್ಜೆಕ್ಟ್ ನಲ್ಲಿ ಕಾರ್ಯಾಚರಣೆಗಳನ್ನು ಇರಿಸಬಹುದು ಅಥವಾ ರಚಿಸಬಹುದು ಆದ್ದರಿಂದ ನೋಟವು ಸಂಪೂರ್ಣವಾಗಿ ವಿಭಿನ್ನವಾಗಿ ಮಾರ್ಪಟ್ಟಿದೆ ಯಾವುದೇ ನಿರ್ದಿಷ್ಟ ಗೆಟ್ ಫಾರ್ಮ್ಯಾಟ್ ಮಾಡಿದ ನವೀಕರಣ ಕಾರ್ಯ ಮತ್ತು ಸ್ಥಗಿತ ಇಲ್ಲ ಅದು ಹಲವಾರು ವಿಭಿನ್ನ ಒಬ್ಜೆಕ್ಟ್ ಗಳ ವಿಷಯದಲ್ಲಿ ವಿತರಿಸಲ್ಪಡುತ್ತದೆ ಮತ್ತು ಆ ಒಬ್ಜೆಕ್ಟ್ ಗಳು ಗುರುತಿಸುವ ಒಬ್ಜೆಕ್ಟ್ ಗಳಾಗಿವೆ ಇವುಗಳನ್ನು ಸಮಸ್ಯೆಯ ಡೊಮೇನ್ ನಿಂದ ನೇರವಾಗಿ ಗುರುತಿಸಲಾಗುತ್ತದೆ ಸಮಸ್ಯೆಯ ಡೊಮೇನ್ ವ್ಯವಹರಿಸುವಾಗ ಇವುಗಳು ಪದಗಳಾಗಿವೆ ಎಂದು ನಾವು ಕಂಡುಕೊಳ್ಳುತ್ತೇವೆ ಆದ್ದರಿಂದ ಅಲ್ಗಾರಿದಮಿಕ್ ವಿಭಜನೆಯ ವಿಧಾನಕ್ಕೆ ಹೋಲಿಸಿದರೆ ಈ ಒಬ್ಜೆಕ್ಟ್ ಓರಿಯಂಟೆಡ್ ವಿಭಜನೆ ವಿಧಾನವು ವಿಭಿನ್ನವಾಗಿದೆ ಮೊದಲನೆಯದಾಗಿ ನಾವು ಇಡೀ ಜಗತ್ತನ್ನು ಆಟೊನೊಮಸ್ ಏಜೆಂಟ್ ಗುಂಪಾಗಿ ನೋಡುತ್ತೇವೆ ಈ ಹೇಳಿಕೆಯು ಸರಳವಾದ ಸಣ್ಣ ಹೇಳಿಕೆಯಾಗಿದೆ ಆದರೆ ಇದು ಒಬ್ಜೆಕ್ಟ್ ಓರಿಯಂಟೆಡ್ ವಿಶ್ಲೇಷಣೆ ಮತ್ತು ವಿನ್ಯಾಸದ ಬಗ್ಗೆ ವಾಸ್ತವವಾಗಿ ಆಧಾರಿತ ವಿಭಜನೆ ಬಗ್ಗೆ ಬಹಳ ಬಲವಾದ ಹೇಳಿಕೆಯಾಗಿದೆ ಅದಕ್ಕಾಗಿಯೇ ನಾವು ಈ ಇಡೀ ವ್ಯವಸ್ಥೆಯನ್ನು ಕೆಲವು ಆಟೊನೊಮಸ್ ಏಜೆಂಟ್ ಗಳ ಸಂಗ್ರಹದಂತೆ ಯೋಚಿಸುತ್ತೇವೆ ಆಟೊನೊಮಸ್ ಎಂದರೆ ಸಕ್ರಿಯ ಘಟಕಗಳು ನಾವು ನಮ್ಮ ಕಣ್ಣುಗಳನ್ನು ಮುಚ್ಚಿ ನೋಡಿದರೆ ಬ್ರಹ್ಮಾಂಡದಲ್ಲಿ ಹಲವಾರು ಏಜೆಂಟ್ ಗಳು ಒಳಗೆ ತೇಲುತ್ತಿರುವಂತೆ ಮತ್ತು ಸಿಸ್ಟಮ್ ಬಗ್ಗೆ ಯೋಚಿಸಲು ಪ್ರಯತ್ನಿಸಿದರೆ ಅವುಗಳಲ್ಲಿ ತಮ್ಮದೇ ಆದ ರೀತಿಯಲ್ಲಿ ವರ್ತಿಸಬಹುದು ಮತ್ತು ಅವುಗಳಲ್ಲಿ ಪ್ರತಿಯೊಂದೂ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸಬಹುದು ಅದರ ನಡವಳಿಕೆಯನ್ನು ಆಧರಿಸಿ ಅದನ್ನು ಇತರರು ಏನು ಮಾಡಬೇಕೆಂದು ವಿನಂತಿಸುತ್ತಾರೆ ಮತ್ತು ಇತರರು ಏನು ಮಾಡಬೇಕೆಂದು ವಿನಂತಿಸಬೇಕೆಂಬುದರ ಆಧಾರದ ಮೇಲೆ ನಾವು ಆ ಅಂಶಗಳನ್ನು ನೋಡೋಣ ಆದರೆ ಇದು ಮೂಲ ದೃಷ್ಟಿಕೋನ ಎಂದು ನೆನಪಿಡಿ ಹಲವಾರು ಆಟೊನೊಮಸ್ ಏಜೆಂಟ್ ಗಳು ಸಹಕರಿಸುತ್ತವೆ ಕೆಲವು ಉನ್ನತ ಮಟ್ಟದ ನಡವಳಿಕೆಯನ್ನು ನಿರ್ವಹಿಸಲು ಒಟ್ಟಾಗಿ ಕೆಲಸ ಮಾಡುತ್ತವೆ ಆದ್ದರಿಂದ ಹೇಗೆ ಎಂದು ಹೇಳೋಣ ಫಾರ್ಮ್ಯಾಟ್ ಅಪ್ಡೇಟ್ ನ ನಮ್ಮ ಮೂಲ ಕಾರ್ಯವು ಹೇಗೆ ಅದು ಸಂಭವಿಸುತ್ತದೆಯೇ ಇದನ್ನು ಈಗ ಅಲ್ಗಾರಿದಮ್ ನಂತೆ ತೆಗೆದುಹಾಕಲಾಗಿದೆ ಆದ್ದರಿಂದ ನಾವು ಇದನ್ನು ಕುರಿತು ಯಾವುದೇ ನಿರ್ದಿಷ್ಟ ಅಲ್ಗಾರಿದಮ್ ಹೊಂದಿಲ್ಲ ಎಂದು ನಾವು ಭಾವಿಸುತ್ತೇವೆ ಇದು ಈಗ ನವೀಕರಣಗಳ ಒಬ್ಜೆಕ್ಟ್ ಫೈಲ್ ನೊಂದಿಗೆ ಕಾರ್ಯಾಚರಣೆಯಾಗಿದೆ ಇದರ ಬಗ್ಗೆ ನಿಮಗೆ ಸ್ಪಷ್ಟತೆ ಇಲ್ಲದಿದ್ದರೆ ಒಂದು ಹೆಜ್ಜೆ ಹಿಂದಕ್ಕೆ ಹೋಗೋಣ ಮತ್ತು ಈಗ ನೀವು ಇಲ್ಲಿ ನವೀಕರಣಗಳ ಈ ಫೈಲ್ ಅನ್ನು ನೋಡಿದರೆ ಈ ಒಬ್ಜೆಕ್ಟ್ ನವೀಕರಣವನ್ನು ಒಂದು ವಿಧಾನವಾಗಿ ಹೊಂದಿದೆ ಈ ನಿರ್ದಿಷ್ಟ ಒಬ್ಜೆಕ್ಟ್ ಗೆಮಾಸ್ಟರ್ ಫೈಲ್ ಇದಕ್ಕೆ ಹಾಕಬಹುದಾದ ವಿನಂತಿಯಾಗಿದೆ ಆದ್ದರಿಂದ ಇದು ವ್ಯತ್ಯಾಸ ಇದು ಕ್ರಮಾವಳಿ ಮತ್ತು ಒಬ್ಜೆಕ್ಟ್ ಓರಿಯಂಟೆಡ್ ವಿಭಜನೆಯ ನಡುವೆ ನಡೆಯುತ್ತಿರುವ ರಚನೆಯ ಬದಲಾವಣೆಯಾಗಿದೆ ಅದಕ್ಕಾಗಿಯೇ ನಾವು ಈಗ ಹೇಳುತ್ತಿರುವುದು ಈ ಫೋರ್ಮ್ಯಾಟ್ ಮಾಡಲಾದ ನವೀಕರಣವು ಈ ಒಬ್ಜೆಕ್ಟ್ ವಿನೊಂದಿಗೆ ಕಾರ್ಯಾಚರಣೆಗೆ ಸಂಬಂಧಿಸಿದೆ ಅದೇ ರೀತಿ ನಾವು ಇದನ್ನು ಅಪ್ಡೇಟ್ ಗಳ ಫೈಲ್ ನಲ್ಲಿ ಫೋರ್ಮ್ಯಾಟ್ ಮಾಡಲಾದ ಒಬ್ಜೆಕ್ಟ್ ಎಂದು ಕರೆಯುವಾಗ ಇದು ಒಂದು ಒಬ್ಜೆಕ್ಟ್ ಕಾರ್ಯಾಚರಣೆಯು ಕಾರ್ಡ್ ಗೆ ಮತ್ತೊಂದು ಒಬ್ಜೆಕ್ಟ್ ನವೀಕರಣವನ್ನು ರಚಿಸುತ್ತದೆ ಆದ್ದರಿಂದ ಇದು ಕಾರ್ಡ್ ಗೆ ನವೀಕರಣವಾಗುವ ಒಬ್ಜೆಕ್ಟ್ ವನ್ನು ರಚಿಸುತ್ತದೆ ಆ ರೇಖಾಚಿತ್ರದಲ್ಲಿ ನಾನು ನಿಮಗೆ ತೋರಿಸಿದಂತೆ ಈ ಒಬ್ಜೆಕ್ಟ್ ನ ಮೇಲೆ ಕಾರ್ಯಾಚರಣೆಯನ್ನು ಆಹ್ವಾನಿಸಿದಂತೆ ನಾವು ಹೇಳೋಣ ಇದು ಕಾರ್ಡ್ ಒಬ್ಜೆಕ್ಟ್ ಗೆ ಹೊಸ ನವೀಕರಣವನ್ನು ಉತ್ಪಾದಿಸುವ ಗೆಟ್ ರಿಫಾರ್ಮ್ಯಾಟ್ ಅನ್ನು ಆಹ್ವಾನಿಸುತ್ತದೆ ಆದ್ದರಿಂದ ಇಡೀ ವಿಷಯವನ್ನು ಹೀಗೆ ರೂಪಿಸಲಾಗಿದೆ ಇಡೀ ವಿಷಯವನ್ನು ಈಗ ವಿಭಜನೆ ಆಗುತ್ತಿರುವ ರೀತಿ ಮತ್ತು ಪ್ರತಿನಿಧಿಸುವಿಕೆಯು ತುಂಬಾ ವಿಭಿನ್ನವಾಗಿದೆ ಮತ್ತು ಎಲ್ಲವೂ ಆಟೊನೊಮಸ್ ಏಜೆಂಟ್ಗಳ ಈ ಪರಿಕಲ್ಪನೆಗೆ ಅನುಗುಣವಾಗಿರುತ್ತವೆ ಈಗ ನಿರ್ದಿಷ್ಟ ನವೀಕರಣ ಒಬ್ಜೆಕ್ಟ್ ನ ಈ ಫೈಲ್ ಕಾರ್ಡ್ ಒಬ್ಜೆಕ್ಟ್ ಗೆ ನವೀಕರಿಸಿ ಇವುಗಳು ಸಂಪೂರ್ಣ ಕಾರ್ಯಗಳ ವಿಷಯದಲ್ಲಿ ಪ್ರತಿನಿಧಿಸುವ ಕ್ರಿಯಾತ್ಮಕತೆಯನ್ನು ಸಾಧಿಸಲು ಅಲ್ಗಾರಿದಮಿಕ್ ವಿಧಾನಕ್ಕಾಗಿ ಉಪ ಕಾರ್ಯಗಳ ವಿಭಜನೆಯನ್ನು ವಾಸ್ತವವಾಗಿ ಸಹಕರಿಸುತ್ತದೆ ಆದ್ದರಿಂದ ಪ್ರತಿಯೊಂದು ಒಬ್ಜೆಕ್ಟ್ ತನ್ನದೇ ಆದ ವಿಶಿಷ್ಟ ನಡವಳಿಕೆಯನ್ನು ಹೊಂದಿದೆ ಮತ್ತು ಪ್ರತಿಯೊಂದೂ ನೈಜ ಜಗತ್ತಿನಲ್ಲಿ ಏನನ್ನಾದರೂ ರೂಪಿಸುತ್ತದೆ ಈಗ ಇದು ಈ ಹಂತದಲ್ಲಿ ನೋಡುವುದು ಸುಲಭವಲ್ಲ ನೀವು ಗೊಂದಲವನ್ನು ಭಾವಿಸುತ್ತಿರಬಹುದು ನೀವು ಹೆಚ್ಚು ಉದಾಹರಣೆಗಳನ್ನು ನೋಡಿದಾಗ ಇದು ಸ್ಪಷ್ಟವಾಗುತ್ತದೆ ಆದರೆ ಈ ಆಟೊನೊಮಸ್ ಏಜೆಂಟ್ ಅನಿಯಂತ್ರಿತವಲ್ಲ ಎಂಬುದನ್ನು ನೆನಪಿನಲ್ಲಿಡಿ ಪ್ರತಿ ಆಟೊನೊಮಸ್ ಏಜೆಂಟ್ ನೀವು ಹೊಂದಿರುವ ಸಮಸ್ಯೆ ಡೊಮೇನ್ ನಲ್ಲಿ ಕೆಲವು ಮೂಲಭೂತ ಪರಿಕಲ್ಪನೆಗಳಿಗೆ ನೈಜ ಜಗತ್ತಿನಲ್ಲಿ ಕೆಲವು ಮೂಲಭೂತ ಯುನಿಕ್ ನಡವಳಿಕೆಗೆ ಅನುಗುಣವಾಗಿರಬೇಕು ಆಗ ಮಾತ್ರ ನಿಮ್ಮ ವಿನ್ಯಾಸ ನಿಜವಾಗಿಯೂ ಪರಿಣಾಮಕಾರಿಯಾಗುತ್ತದೆ ಆದ್ದರಿಂದ ಒಬ್ಜೆಕ್ಟ್ ಸರಳವಾಗಿ ಸ್ಪಷ್ಟವಾದ ಅಸ್ತಿತ್ವವಾಗಿದ್ದು ಅದು ಕೆಲವು ಉತ್ತಮವಾಗಿ ವ್ಯಾಖ್ಯಾನಿಸಲಾದ ನಡವಳಿಕೆಯನ್ನು ಪ್ರದರ್ಶಿಸುತ್ತದೆ ನೈಜ ಜಗತ್ತಿನಲ್ಲಿ ಅದು ಸರಿಯಾದ ಅಸ್ತಿತ್ವವನ್ನು ಹೊಂದಿದೆ ಮತ್ತು ಅದು ನಾವು ನಿರ್ವಹಿಸಲು ಕೇಳುವಂತಹ ಕೆಲಸಗಳನ್ನು ಮಾಡಬಹುದು ಮತ್ತು ಅವರು ಇದನ್ನು ಮಾಡುತ್ತಾರೆ ಎಂಬ ಅರ್ಥದಲ್ಲಿ ಸ್ಪಷ್ಟವಾಗಿದೆ ಇದು ಸಂದೇಶಗಳನ್ನು ಕಳುಹಿಸುವ ಮೂಲಕ ಅವರು ಇದನ್ನು ಮಾಡುತ್ತಾರೆ ಎಂಬುದು ಆಸಕ್ತಿದಾಯಕವಾಗಿದೆ ಒಬ್ಜೆಕ್ಟ್ ಗಳು ಮಾಡಬಹುದಾದ ಮುಖ್ಯ ವಿಷಯವೆಂದರೆ ಅವುಗಳು ಆಟೊನೊಮಸ್ ಏಜೆಂಟ್ ಗಳಾಗಿ ತಮ್ಮದೇ ಆದ ಅಸ್ತಿತ್ವದಲ್ಲಿರಬಹುದು ಅವುಗಳು ಕಾರ್ಯಾಚರಣೆಗಳು ಎಂದು ನಾವು ಹೇಳುವ ಕೆಲವು ಕಾರ್ಯಗಳನ್ನು ನಿರ್ವಹಿಸಬಹುದು ಮತ್ತು ಅವರು ಕೆಲವು ಕಾರ್ಯಗಳನ್ನು ನಿರ್ವಹಿಸಲು ಕೆಲವು ಮಾಹಿತಿಯನ್ನು ಸಂದೇಶಗಳನ್ನು ಇತರ ಒಬ್ಜೆಕ್ಟ್ ಗಳಿಗೆ ಕಳುಹಿಸಬಹುದು ಇದು ಸಂಪೂರ್ಣ ದೃಷ್ಟಿಕೋನವಾಗಿದೆ ಮತ್ತು ಈ ಸಂಪೂರ್ಣ ನೋಟವು ಆಟೊನೊಮಸ್ ಏಜೆಂಟ್ ಗಳ ಬದಲು ಒಬ್ಜೆಕ್ಟ್ ಗಳನ್ನು ಆಧರಿಸಿದೆ ಮತ್ತು ಅವುಗಳು ನಿರ್ವಹಿಸುವ ನಿರ್ದಿಷ್ಟ ಕ್ರಮಾವಳಿಗಳ ಮೇಲೆ ಅಲ್ಲ ಇದನ್ನು ನಾವು ಒಬ್ಜೆಕ್ಟ್ ಓರಿಯಂಟೆಡ್ ವಿಭಜನೆ ಎಂದು ಕರೆಯುತ್ತೇವೆ ಆದ್ದರಿಂದ ವಿಭಜನೆಯನ್ನು ಮಾಡುವ ಬಗ್ಗೆ ನಾವು ಈ ರೀತಿ ಯೋಚಿಸಿದರೆ ನಮ್ಮ ಸಮಸ್ಯೆ ಹೇಗೆ ಬಗೆಹರಿಯುತ್ತಿದೆ ಎಂದು ನೋಡೋಣ ಅಲ್ಗಾರಿದಮಿಕ್ ವಿಭಜನೆಯನ್ನು ಮಾಡಿದ್ದರೆ ಸಮಸ್ಯೆ ಹೇಗೆ ಬಗೆಹರಿಯುತ್ತದೆ ಎಂದು ನಮಗೆಲ್ಲರಿಗೂ ತಿಳಿದಿದೆ ಕಂಪ್ಯೂಟಿಂಗ್ ಮಾದರಿ ಏನು ಎಂದು ನಮಗೆಲ್ಲರಿಗೂ ತಿಳಿದಿದೆ ಕಂಪ್ಯೂಟಿಂಗ್ ಮಾದರಿ ಎಂದರೇನು ಕ್ರಮಾವಳಿಗಳು ಮೂಲತಃ ಕೆಲವು ಉನ್ನತ ಮಟ್ಟದ ಭಾಷೆಗಳಲ್ಲಿ ನೀವು ಗ್ರಹಿಸುವಂತೆ ಕಾರ್ಯನಿರ್ವಹಿಸುತ್ತವೆ ಮತ್ತು ಒಂದು ಮಾಡೆಲ್ ನಲ್ಲಿ ಸಿಪಿಯು ನಲ್ಲಿ ಕಾರ್ಯಗಳನ್ನು ಕಾರ್ಯಗತಗೊಳಿಸಬಹುದು ಎಂದು ನಮಗೆ ಯಾವಾಗಲೂ ತಿಳಿದಿದೆ ಯಾವುದೇ ಅಲ್ಗಾರಿದಮ್ ಅನ್ನು ಕಾರ್ಯಗತಗೊಳಿಸಬಹುದು ಅಥವಾ ನಾನು ಅಮೂರ್ತ ಪದಗಳಲ್ಲಿ ಮಾತನಾಡಿದರೆ ಟ್ಯೂರಿಂಗ್ ಯಂತ್ರಗಳನ್ನು ಬಳಸಿ ಕ್ರಮಾವಳಿಗಳನ್ನು ಕಾರ್ಯಗತಗೊಳಿಸಬಹುದು ಆದ್ದರಿಂದ ಅದು ಯಾವಾಗಲೂ ಮೆಮೊರಿ ಯಲ್ಲಿ ಡೇಟಾ ಅನ್ನು ಹೊಂದಿರುತ್ತದೆ ಎಂದು ನಮಗೆ ತಿಳಿದಿದೆ ಅದು ಮಾಡಬಹುದಾದ ಸೂಚನೆಗಳು ಅಥವಾ ಕಾರ್ಯಾಚರಣೆಗಳು ಅಥವಾ ಪ್ರಾಚೀನ ಕಾರ್ಯಗಳನ್ನು ಹೊಂದಿರುತ್ತದೆ ಇದು ಡೇಟಾ ತೆಗೆದುಕೊಳ್ಳುತ್ತದೆ ಸೂಚನೆಯನ್ನು ನಿರ್ವಹಿಸಿ ಮತ್ತು ಡೇಟಾ ಅನ್ನು ಹಿಂತಿರುಗಿಸುತ್ತದೆ ಅದು ಮೂಲ ಕಂಪ್ಯೂಟಿಂಗ್ ಮಾದರಿಯಾಗಿದೆ ಒಬ್ಜೆಕ್ಟ್ ಬೇಸ್ಡ್ ವ್ಯವಸ್ಥೆಯಲ್ಲಿ ಕಂಪ್ಯೂಟಿಂಗ್ ಮಾದರಿಯ ಮೂಲ ಕಲ್ಪನೆಯು 2 ಕಾರಣಗಳಿಂದಾಗಿ ತುಂಬಾ ವಿಭಿನ್ನವಾಗಿದೆ ಒಂದು ಕಾರಣವೆಂದರೆ ನಾವು ಒಬ್ಜೆಕ್ಟ್ ಓರಿಯಂಟೆಡ್ ವಿಭಜನೆಯ ಬಗ್ಗೆ ಮಾತನಾಡುವಾಗ ವಿಘಟನೆಯು ಫಲಿತಾಂಶ ಅಥವಾ ಒಬ್ಜೆಕ್ಟ್ ಓರಿಯಂಟೆಡ್ ವಿನ್ಯಾಸವು ಸಾಕಷ್ಟು ಪರಿಪಕ್ವತೆಯ ನಂತರ ಸಾಫ್ಟ್ವೇರ್ ಸಿಸ್ಟಮ್ ವಿನ್ಯಾಸ ಉಂಟಾಗಿದೆ ಇದು ಅಲ್ಗಾರಿದಮಿಕ್ ವಿಭಜನೆ ಅಥವಾ ವ್ಯವಸ್ಥೆಗಳ ಅಲ್ಗಾರಿದಮ್ ಆಧಾರಿತ ವಿನ್ಯಾಸದಂತೆ ಪ್ರಾಚೀನವಲ್ಲ ಆದ್ದರಿಂದ ನಾವು ಒಬ್ಜೆಕ್ಟ್ ಓರಿಯಂಟೆಡ್ ವಿನ್ಯಾಸ ಮತ್ತು ಒಬ್ಜೆಕ್ಟ್ ಓರಿಯಂಟೆಡ್ ವಿಭಜನೆಯನ್ನು ಮಾಡಲು ಪ್ರಾರಂಭಿಸುವ ಹೊತ್ತಿಗೆ ನಾವು ವಿವಿಧ ರೀತಿಯ ಕಂಪ್ಯೂಟಿಂಗ್ ಮಾದರಿಗಳನ್ನು ಹೊಂದಿದ್ದು ಅವುಗಳಲ್ಲಿ ಕೆಲವು ಸಂಪೂರ್ಣವಾಗಿ 1850 ಅವುಗಳಲ್ಲಿ ಫೋರ್ಟ್ರಾನ್ ನಂತಹ ಕೆಲವು ಭಾಷೆಗಳನ್ನು ಅನುಸರಿಸುತ್ತವೆ ಫೋರ್ಟ್ರಾನ್ ಪ್ಯಾಸ್ಕಲ್ ಸಿ ಸಿ C ಮತ್ತು ಹೀಗೆ ಇತರರು ಬಹು ಸಂಸ್ಕಾರಕಗಳನ್ನು ಹೊಂದಬಹುದಾದರೂ ಅವುಗಳು ವಿಭಿನ್ನ ಹಂಚಿಕೆಯ ಮೆಮೊರಿ ಮಾದರಿಗಳನ್ನು ಹೊಂದಿರಬಹುದು ಅವುಗಳು ಕೆಲವು ದೂರಸ್ಥ ಕಾರ್ಯವಿಧಾನದ ಕಾರ್ಯಗತಗೊಳಿಸುವಿಕೆಯನ್ನು ಮಾಡಬಹುದು ಮತ್ತು ಸಮಯ ಕಳೆದಂತೆ ವಿವಿಧ ರೀತಿಯ ಕಂಪ್ಯೂಟಿಂಗ್ ಮಾದರಿಗಳು ಹೊರಹೊಮ್ಮಿವೆ ಒಬ್ಜೆಕ್ಟ್ ಓರಿಯಂಟೇಶನ್ ವಿಭಜನೆಯ ಇನ್ನೊಂದು ಅಂಶವೆಂದರೆ ನನ್ನ ಕಂಪ್ಯೂಟಿಂಗ್ ಮಾದರಿ ಯಾವುದು ಎಂದು ವಿಭಜಿಸುತ್ತೇನೆ ಮತ್ತು ನಾನು ವಿಭಜಿಸುವಾಗ ನಾನು ಕನಿಷ್ಠ ಊಹೆಯನ್ನು ಮಾಡಲು ಬಯಸುತ್ತೇನೆ ಅಥವಾ ನನ್ನ ಕಂಪ್ಯೂಟಿಂಗ್ ಮಾದರಿಯ ಬಗ್ಗೆ ಕನಿಷ್ಠ ಊಹೆಯನ್ನು ನಾನು ಹೇಳಬೇಕು ನಾನು ಬಯಸುವುದಿಲ್ಲ ನಾನು ಈ ವ್ಯವಸ್ಥೆಯನ್ನು ವಿನ್ಯಾಸಗೊಳಿಸಲು ಮತ್ತು ಕಾರ್ಯಗತಗೊಳಿಸಲು ಉತ್ತಮ ಮಾರ್ಗ ಯಾವುದು ಎಂದು ತಿಳಿದಿಲ್ಲ ಹಾಗಾಗಿ ನಾನು ಅದನ್ನು ಪೆಂಟಿಯಮ್ 3 ನಲ್ಲಿ ಚಲಾಯಿಸುತ್ತೇನೆ ಅಥವಾ 8 ಕೋರ್ ಗಳೊಂದಿಗೆ ಡೆಕಾಲ್ ಪ್ರೊಸೆಸರ್ ನಲ್ಲಿ ಕಾರ್ಯಗತಗೊಳಿಸುತ್ತೇನೆ ಎಂದು ಊಹಿಸಲು ಮತ್ತು ಹೀಗೆ ನಾನು ಅಂತಹ ಊಹೆಗಳನ್ನು ಮಾಡಲು ಬಯಸುವುದಿಲ್ಲ ಹಾಗಾಗಿ ಇದು ಕ್ಲೈಂಟ್ ಸರ್ವರ್ ಕಂಪ್ಯೂಟಿಂಗ್ ಮಾದರಿಯಾಗಿದೆ ಎಂದು ನಾನು ಸರಳ ಊಹೆಯನ್ನು ಮಾಡುತ್ತೇನೆ ಅದು ನನ್ನಲ್ಲಿ ಒಬ್ಜೆಕ್ಟ್ ಗಳ ಆಟೊನೊಮಸ್ ಏಜೆಂಟ್ ಒಬ್ಜೆಕ್ಟ್ ಗಳ ಸಂಗ್ರಹವಿದೆ ಆದ್ದರಿಂದ ಒಬ್ಜೆಕ್ಟ್ 1 ಒಬ್ಜೆಕ್ಟ್ 2 ಒಬ್ಜೆಕ್ಟ್ 3 3 ಒಬ್ಜೆಕ್ಟ್ 4 4 ಮತ್ತು ಹೀಗೆ ಮತ್ತು ಪ್ರತಿ ಒಬ್ಜೆಕ್ಟ್ ನ ಮೇಲೆ ನಾನು ಮಾಡಬಹುದಾದ ಕೆಲವು ಸಂಭವನೀಯ ಕಾರ್ಯಾಚರಣೆಗಳನ್ನು ಹೊಂದಿದ್ದೇನೆ ಆದ್ದರಿಂದ ಈ ಕಾರ್ಯಾಚರಣೆಗಳನ್ನು ಆಯಾ ಒಬ್ಜೆಕ್ಟ್ ಗಳು ನೀಡುವ ಸೇವೆಗಳು ಎಂದು ಕರೆಯಲಾಗುತ್ತದೆ ಆದ್ದರಿಂದ ಇವು ಒಬ್ಜೆಕ್ಟ್ ಮಾಡುವ ವಿಭಿನ್ನ ಸೇವೆಗಳಾಗಿವೆ ಈಗ ನೀವು ಕೆಲಸ ಮಾಡುವ ವಿಧಾನವು ಯಾವುದೇ ಒಬ್ಜೆಕ್ಟ್ ಮತ್ತೊಂದು ಒಬ್ಜೆಕ್ಟ್ ಗೆ ಸಂದೇಶವನ್ನು ಕಳುಹಿಸಬಹುದು ಈ ಒಬ್ಜೆಕ್ಟ್ ಅನ್ನು ನಾವು ಲೂಪ್ ಗೆ ತಿರುಗಿದರೆ ಈ ಮೆಸ್ ಒಬ್ಜೆಕ್ಟ್ ಈ ಒಬ್ಜೆಕ್ಟ್ ಗೆ ನಿಮ್ಮ ವಿಧಾನವನ್ನು ಅಥವಾ ನಿಮ್ಮ ಕಾರ್ಯಾಚರಣೆಯನ್ನು 1 ಕ್ಕೆ ಬಳಸಲು ನಾನು ಬಯಸುತ್ತೇನೆ ಎಂದು ಸಂದೇಶವನ್ನು ಕಳುಹಿಸಬಹುದು ಆದ್ದರಿಂದ ನಾನು ಒ2 ಗೆ ಹೋಗಲು ಬಯಸುವಂತಹ ಸಂದೇಶವನ್ನು ಕಳುಹಿಸುತ್ತದೆ ಎಫ್21 ಅನ್ನು ಬಳಸಿ ಮತ್ತು ಈ ಎಫ್ 21 ಅನ್ನು ಬಳಸಬೇಕಾದ ಡೇಟಾ ಮತ್ತು ಹೀಗೆ ಆದ್ದರಿಂದ ಏನಾಗುತ್ತದೆ ಎಂದರೆ ಒ2 ಈ ವಿಧಾನದ ಕಾರ್ಯಾಚರಣೆ ಏನೇ ಇರಲಿ ಆ ವಿಧಾನ ಕಾರ್ಯಾಚರಣೆಯನ್ನು ನಿರ್ವಹಿಸಲು ಪ್ರಾರಂಭಿಸುತ್ತದೆ ಅದನ್ನು ನಿರ್ವಹಿಸುವಾಗ ಒ2 ನ ಕಾರ್ಯಾಚರಣೆಯ ಸಹಾಯ ನನಗೆ ಬೇಕಾಗಬಹುದು ಒಬ್ಜೆಕ್ಟ್ ಒ1 ಆದ್ದರಿಂದ ಸಂಬಂಧಿತ ಡೇಟಾ ದೊಂದಿಗೆ ಎಫ್12 ನೊಂದಿಗೆ ಒಬ್ಜೆಕ್ಟ್ ಒ1 ಗೆ ಸಂದೇಶವನ್ನು ಕಳುಹಿಸುತ್ತದೆ ಮತ್ತು ಇದು ಎಲ್ಲಾ ಆಗಿರುವಾಗ ಇವುಗಳು ಪ್ರತ್ಯೇಕ ಟಿಪ್ಪಣಿಯಲ್ಲಿ ಏಕಕಾಲದಲ್ಲಿ ನಡೆಯುತ್ತಿವೆ ಒ4 ಒ2 ಗೆ ಮತ್ತೊಂದು ವಿನಂತಿಯನ್ನು ಕಳುಹಿಸಿರಬಹುದು ಕೆಲವು ಕಾರ್ಯಾಚರಣೆ ಎಫ್2 ಮಾಡುವುದಕ್ಕಾಗಿ ಮತ್ತು ಇವೆಲ್ಲವೂ ಸ್ವಂತ ವೇಗದ ಸಂದರ್ಭದಲ್ಲಿ ನಡೆಯುತ್ತಲೇ ಇರಬಹುದು ಸ್ವಂತ ವೇಗದ ಸ್ವಾತಂತ್ರ್ಯ ಮತ್ತು ಇದನ್ನು ಕ್ಲೈಂಟ್ ಸರ್ವರ್ ಮಾದರಿ ಎಂದು ಕರೆಯಲಾಗುತ್ತದೆ ಇಲ್ಲಿ ಯಾರಾದರೂ ಯಾಕೆ ಇಲ್ಲಿ ವಿನಂತಿಸುತ್ತಾರೆ ಉದಾಹರಣೆಗೆ ಒ3 ವಿನಂತಿಸುತ್ತಿದ್ದರೆ ಆದ್ದರಿಂದ ನಾವು ಇಲ್ಲಿ ಯಾರು ವಿನಂತಿಸಲಾಗುತ್ತಿದೆ ಅದನ್ನು ಕ್ಲೈಂಟ್ ಎಂದು ಹೇಳುತ್ತೇವೆ ಮತ್ತು ಒ2 ಇದನ್ನು ಸರ್ವರ್ ಎಂದು ಕರೆಯಲಾಗುತ್ತದೆ ಆದ್ದರಿಂದ ನೀವು ಹೇಳಿದಂತೆ ಮಾನವ ಮಾರಾಟಗಾರರಿಗೆ ಸೇವೆಗಳನ್ನು ಕೇಳುತ್ತೇವೆ ಎಂದು ನಾವು ಹೇಳುತ್ತೇವೆ ಇದು ಕ್ಲೈಂಟ್ ನ ಇದೇ ರೀತಿಯ ಪರಿಕಲ್ಪನೆಯಾಗಿದೆ ಒಬ್ಜೆಕ್ಟ್ ನಿಂದ ಸೇವೆಯನ್ನು ಕೇಳುತ್ತದೆ ಈಗ ಕ್ಲೈಂಟ್ ಆಗಿ ಯಾವುದೇ ನಿರ್ದಿಷ್ಟ ಒಬ್ಜೆಕ್ಟ್ ಇಲ್ಲ ನಿರ್ದಿಷ್ಟವಲ್ಲದ ಒಬ್ಜೆಕ್ಟ್ ಅನ್ನು ಸರ್ವರ್ ಆಗಿ ಅದು ಯಾವ ಮೋಡ್ ನಲ್ಲಿದೆ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ ಮೆಸೇಜ್ ರಿಕ್ವೆಸ್ಟ್ ಅನ್ನು ಕಳುಹಿಸಿದಾಗಲೆಲ್ಲಾ ಸೇವೆಗಳಿಗಾಗಿ ವಿನಂತಿಸುವ ಕಳುಹಿಸುವವರು ಕ್ಲೈಂಟ್ ಮತ್ತು ಸೇವೆಯನ್ನು ಒದಗಿಸುವ ರಿಸೀವರ್ ಸರ್ವರ್ ಆಗಿದೆ ಮತ್ತು ಇದು ಸಂಪೂರ್ಣ ವಿತರಿಸಿದ ವಿಧಾನವಾಗಿ ಸಂಭವಿಸುತ್ತದೆ ಆದ್ದರಿಂದ ನೀವು ಎಲ್ಲಿಯವರೆಗೆ ಸ್ವಲ್ಪ ಕಂಪ್ಯೂಟಿಂಗ್ ಸಿಸ್ಟಮ್ ಹೊಂದಬಹುದು ಎಂಬುದನ್ನು ಅರ್ಥಮಾಡಿಕೊಳ್ಳಿ ಎಂದು ನೀವು ಹೇಳಬಹುದು ನೀವು ಕೆಲವು ನೈಜ ವ್ಯವಸ್ಥೆಯನ್ನು ಹೊಂದಬಹುದಾದ ಕೆಲವು ಕಾರ್ಯಗತಗೊಳಿಸಬಹುದಾದ ವ್ಯವಸ್ಥೆ ಆಟೊನೊಮಸ್ ಏಜೆಂಟ್ ಅಥವಾ ಒಬ್ಜೆಕ್ಟ್ ಗಳು ಮತ್ತು ಮೆಸೇಜ್ ಗಳನ್ನು ರವಾನಿಸಲು ಮೆಸೇಜ್ ಗಳನ್ನು ಕಳುಹಿಸಲು ನಿಮಗೆ ಕೆಲವು ಕಾರ್ಯವಿಧಾನಗಳಿವೆ ನೀವು ಕ್ಲೈಂಟ್ ಸರ್ವರ್ ಮಾದರಿಯನ್ನು ಕಾರ್ಯಗತಗೊಳಿಸಲು ಸಾಧ್ಯವಾಗುತ್ತದೆ ಆದ್ದರಿಂದ ನಾವು ಮಾತನಾಡುವ ಯಾವುದೇ ಕಾಂಕ್ರೀಟ್ ಪದಗಳು ಸಿ C ಎಂದು ಹೇಳಿದರೆ ಮೂಲತಃ ಒಬ್ಜೆಕ್ಟ್ ಗಳು ಕ್ಲಾಸ್ ಗಳ ನಿದರ್ಶನಗಳಾಗಿವೆ ಮತ್ತು ಸಂದೇಶಗಳನ್ನು ಕಳುಹಿಸುವುದು ನಿಜವಾಗಿ ವಿಧಾನ ಕಾರ್ಯಗಳನ್ನು ಆಹ್ವಾನಿಸುವುದು ಅಥವಾ ಕರೆಯುವುದನ್ನು ಬಿಟ್ಟು ಬೇರೇನೂ ಅಲ್ಲ ಆದ್ದರಿಂದ ಅದು ಸ್ವಲ್ಪಮಟ್ಟಿಗೆ ಚರ್ಚಿಸಿದಂತಹ ಮೂಲ ಮಾದರಿಯಾಗಿದೆ ಆದ್ದರಿಂದ ನಾವು ಹೋಗುವಾಗ ಫಾರ್ವರ್ಡ್ ಮಾಡಿ ಮತ್ತು ಕಾಂಪ್ಲೆಕ್ಸ್ ವ್ಯವಸ್ಥೆಗಳನ್ನು ಹೇಗೆ ವಿನ್ಯಾಸಗೊಳಿಸಲಾಗಿದೆ ಎಂಬುದರ ಕುರಿತು ಈ ನಿರ್ದಿಷ್ಟ ಮಾದರಿಯನ್ನು ಹಿನ್ನೆಲೆಯಲ್ಲಿ ಇರಿಸಿ ನಾವು ಹೆಚ್ಚು ಹೆಚ್ಚು ಚರ್ಚೆ ಮಾಡುತ್ತಲೇ ಇರುತ್ತೇವೆ ಆದ್ದರಿಂದ ನಾವು ಅಲ್ಗಾರಿದಮಿಕ್ ವಿನ್ಯಾಸ ಅಲ್ಗಾರಿದಮಿಕ್ ವಿಭಜನೆ ಮತ್ತು ಒಬ್ಜೆಕ್ಟ್ ಓರಿಯಂಟೆಡ್ ವಿಭಜನೆ ಮೂಲವನ್ನು ಚರ್ಚಿಸಿದ್ದೇವೆ ಮತ್ತು ಐತಿಹಾಸಿಕ ವಿಕಾಸದ ಆಧಾರದ ಮೇಲೆ ಅವರು ಹೇಗೆ ಹೋಲಿಸುತ್ತಾರೆ ಎಂಬುದನ್ನು ನಾವು ಮುಂದೆ ನೋಡೋಣ